ವಿಲ್ಸನ್ ಸೊಮರ್ಫೆಲ್ಡ್ ಕ್ವಾಂಟಮ್ ಸ್ಥಿತಿ I ಹಾರ್ಮೋನಿಕ್ ಆಸಿಲೆಟರ್ ಮತ್ತು ಪೆಟ್ಟಿಗೆಯಲ್ಲಿರುವ ಕಣ ಕಳೆದ ವಾರದ ಉಪನ್ಯಾಸದಲ್ಲಿ ನಾವು ಕಪ್ಪು ದೇಹದ ವಿಕಿರಣದೊಂದಿಗೆ ಕ್ವಾಂಟಮ್ ಸಿದ್ಧಾಂತದ ಕುರಿತು ನಮ್ಮ ಚರ್ಚೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ಕ್ವನ್ಟೈಸೇಶನ್ ಆಲೋಚನೆಯನ್ನು ಪರಿಚಯಿಸಿದ್ದೇವೆ ಅದು ಆಸಿಲೆಟರ್ ಆಗಿರುತ್ತದೆ ಮತ್ತು ನಾನು ವಿಕಿರಣವನ್ನು ನೀಡುವ ಆಸಿಲೆಟರ್ ಅಥವಾ ಯಾಂತ್ರಿಕ ಆಸಿಲೆಟರ್ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತಿಲ್ಲ ಆದ್ದರಿಂದ ಆಸಿಲೆಟರ್ 0 h 2 h ಮತ್ತು ಪೂರ್ಣಾಂಕದ ಸಂಖ್ಯೆಯಲ್ಲಿ ಕ್ವಾಂಟಾದಲ್ಲಿ ಶಕ್ತಿಯನ್ನು ತೆಗೆದುಕೊಳ್ಳಬಹುದು ಎಂದು ಅದು ಹೇಳಿದೆ ಕಪ್ಪು ದೇಹದ ವಿಕಿರಣದ ಸ್ಪೆಕಟ್ರಲ್ ಸಾಂದ್ರತೆ ಅಥವಾ ವರ್ಣಪಟಲವನ್ನು ವಿವರಿಸಲು ಈ ಕಲ್ಪನೆಯನ್ನು ಅನ್ವಯಿಸಲಾಗಿದೆ ತಾಪಮಾನ 0 ಕ್ಕೆ ಹೋದಂತೆ ಇನ್ಸುಲೆಟರ್ ನಿರ್ದಿಷ್ಟ ಶಾಖದ 0 ಗೆ ಸರಿಯಾದ ವಿವರಣೆಗೆ ಇದು ಕಾರಣವಾಯಿತು ನಂತರ ಐನ್ಸ್ಟೈನ್ ವಿಕಿರಣವು ಶಕ್ತಿಯ ಕ್ವಾಂಟಾ ರೂಪದಲ್ಲಿ ಬರುವ ಕಲ್ಪನೆಯನ್ನು ಪರಿಚಯಿಸಿತು ಇದನ್ನು ನಾವು ಈಗ ಫೋಟಾನ್ ಎಂದು ಕರೆಯುತ್ತೇವೆ ಮತ್ತು ಅಂತಿಮವಾಗಿ ನಾವು ಹೈಡ್ರೋಜನ್ ಪರಮಾಣುವಿನ ಬೋರ್ ಮಾದರಿಯ ಚರ್ಚೆಯೊಂದಿಗೆ ವಾರದ ಉಪನ್ಯಾಸವನ್ನು ಕೊನೆಗೊಳಿಸಿದ್ದೇವೆ ಅಲ್ಲಿ ಕ್ವಾಂಟಮ್ ಅಡಿಪಾಯಗಳನ್ನು ಅನ್ವಯಿಸುವ ಮೂಲಕ ಅವರು ಹೈಡ್ರೋಜನ್ ಸ್ಪೆಕ್ಟ್ರಮ್ ನ ಸರಿಯಾದ ವಿವರಣೆಯನ್ನು ಪಡೆದರು ಅದರ ಕೊನೆಯಲ್ಲಿ ಬೋರ್ ಮಾದರಿಯನ್ನು 1 D ವ್ಯವಸ್ಥೆಗಳಿಗೆ ಅನ್ವಯಿಸಲಾಗುವುದಿಲ್ಲ ಎಂದು ನಾನು ಅಂತಿಮ ಉಪನ್ಯಾಸದಲ್ಲಿ ಹೇಳಿದ್ದೇನೆ ಮತ್ತು ವರ್ಣಪಟಲದಲ್ಲಿ ವಿವಿಧ ತರಂಗಾಂತರಗಳ ತೀವ್ರತೆಯನ್ನು ಅದು ನೀಡಲಿಲ್ಲ ಎಂದು ನಾನು ಹೇಳಿದ್ದೆ ಆದ್ದರಿಂದ ಆ ಅರ್ಥದಲ್ಲಿ ಎಲ್ಲಾ ಕ್ವಾಂಟಮ್ ವಿಚಾರಗಳನ್ನು ಅನ್ವಯಿಸಿದರೂ ಅವರು ಸರಿಯಾದ ಉತ್ತರವನ್ನು ನೀಡಿದರು ಆದರೆ ಖಂಡಿತವಾಗಿಯೂ ಅದು ಪೂರ್ಣಗೊಂಡಿಲ್ಲ ಅದು ಕೇವಲ ಪ್ರಾರಂಭವಾಗಿತ್ತು ಹೈಡ್ರೋಜನ್ ಪರಮಾಣು ಹೊರತುಪಡಿಸಿ 1 D ವ್ಯವಸ್ಥೆಗಳು ಅಥವಾ ಇತರ ಸಿಸ್ಟಮ್ಗಳ ಉತ್ತರಗಳನ್ನು ಹೇಗೆ ಪಡೆಯುವುದು ಎಂದರೆ ವರ್ಣಪಟಲದಲ್ಲಿ ಇರುವ ವಿವಿಧ ತರಂಗಾಂತರಗಳ ತೀವ್ರತೆಯನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂಬುದರ ಕುರಿತು ಒಬ್ಬರು ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಇಂದು ಗಮನಹರಿಸಲಿರುವುದು ಮೊದಲ ಭಾಗವಾಗಿದೆ ಮತ್ತು ಸರಳವಾದ ಹಾರ್ಮೋನಿಕ್ ಆಸಿಲೆಟರ್ದೊಂದಿಗೆ ಪ್ರಾರಂಭಿಸೋಣ ಇದಕ್ಕಾಗಿ ಶಕ್ತಿಯು h ಅಥವಾ ℏωಪ್ರಮಾಣದಲ್ಲಿ ಬರುತ್ತದೆ ಎಂದು ತಿಳಿದಿದೆ ಅಲ್ಲಿ ℏ h 2π ಆಗಿದೆ ಮತ್ತು ಅದರಿಂದಾಗಿ ಕಪ್ಪು ದೇಹದ ವರ್ಣಪಟಲವನ್ನು ವಿವರಿಸಲಾಗಿದೆ ಮತ್ತು ಘನವಸ್ತುಗಳ ನಿರ್ದಿಷ್ಟ ಶಾಖದ 0 ಗೆ ಹೋಗುವುದನ್ನು ಸಹ ವಿವರಿಸಿದೆ ಇದಕ್ಕೆ ಉತ್ತರವನ್ನು ಹೇಗೆ ಪಡೆಯುವುದೆಂದರೆ Enh or nℏω ಸರಿಯಾದ ರೀತಿಯ ಸಿದ್ಧಾಂತವನ್ನು ನೀಡುತ್ತದೆ ವಿಲ್ಸನ್ ಸೊಮರ್ಫೆಲ್ಡ್ ಕ್ವಾಂಟಮ್ ಪರಿಸ್ಥಿತಿಗಳು ಗಮನಕ್ಕೆ ಬರುತ್ತವೆ ಈ ಸ್ಥಿತಿಯು ಬೋರ್ ಮಾದರಿಯನ್ನು ಸರಿಯಾಗಿ ಉತ್ಪಾದಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ಇತರ ವ್ಯವಸ್ಥೆಗಳಿಗೆ ಅನ್ವಯಿಸುತ್ತದೆ ಆದ್ದರಿಂದ ಪ್ಲ್ಯಾಂಕ್ನ ಕಾನ್ಸ್ಟಂಟ್ h ಕೋನೀಯ ಆವೇಗದ ಘಟಕಗಳನ್ನು ಹೊಂದಿದೆ ಎಂಬುದನ್ನು ಗಮನಿಸಿ ಮತ್ತು ನಾನು ಇನ್ನೊಂದು ಪದವನ್ನು ಪರಿಚಯಿಸಲಿದ್ದೇನೆ ಮತ್ತು ಅದು ಕ್ರಿಯೆಯೆಂದು ಕರೆಯಲ್ಪಡುವ ಶಾಸ್ತ್ರೀಯ ಪ್ರಮಾಣದ ಘಟಕಗಳನ್ನು ಹೊಂದಿದೆ ಮತ್ತು ಆವರ್ತಕ ಚಲನೆಯ ಕ್ರಿಯೆಗಳನ್ನು ವ್ಯಾಖ್ಯಾನಿಸಲಾಗಿದೆ ಏಕೆಂದರೆ ಈ ವಲಯವು p ಎಂದರೇನು ಎಂಬುದನ್ನು ನಾನು ವಿವರಿಸುತ್ತೇನೆ ಇದನ್ನು ನಾವು px dx ಎಂದು ಕರೆಯೋಣ ಆದ್ದರಿಂದ ಇದರ ಅರ್ಥವೇನೆಂದರೆ ಒಂದು ಕಣವು ಆವರ್ತಕ ಚಲನೆಯನ್ನು ನಿರ್ವಹಿಸುತ್ತಿದ್ದರೆ ನಂತರ 0 Tpdx 0 ರಿಂದ T p ವರೆಗಿನ ಸಂಪೂರ್ಣ ಅವಧಿಯನ್ನು ಸಂಯೋಜಿಸುವುದು ಆವೇಗವಾಗಿದೆ ಅವರು x ದಿಕ್ಕುಗಳಲ್ಲಿ ಆವರ್ತಕ ಚಲನೆಯನ್ನು ಮಾಡುತ್ತಾರೆ ಎಂದು ಭಾವಿಸೋಣ p ಎಂಬುದು ಆವೇಗ ಆದ್ದರಿಂದ ಇದು 0 T mvxvx dt ವರೆಗೂ ಸಂಯೋಜಿಸಲಾಗಿದೆ ಅದು 0 T mvx2dt ಆಗಿರುತ್ತದೆ ಇದು ಕ್ರಿಯೆ ಎಂದು ಕರೆಯಲ್ಪಡುವ ಪ್ರಮಾಣವಾಗಿದೆ ಮತ್ತು ಸೊಮರ್ಫೆಲ್ಡ್ ಕ್ವನ್ಟೈಸೇಶನ್ ಸ್ಥಿತಿಯು ಏನು ಹೇಳುತ್ತದೆ ಎಂದರೆ ಕ್ರಿಯೆಯನ್ನು ಪ್ರಮಾಣೀಕರಿಸಲಾಗಿದೆ ಎಂದು ವಿಲ್ಸನ್ ಸೊಮರ್ಫೆಲ್ಡ್ ಕ್ವನ್ಟೈಸೇಶನ್ ಸ್ಥಿತಿ ಹೇಳುತ್ತದೆ ಅಂದರೆ px dx ಅವಧಿಯ ಅವಿಭಾಜ್ಯವು h ಘಟಕಗಳಲ್ಲಿ ಬರುತ್ತದೆ ಅವು ಒಂದೇ ಘಟಕಗಳನ್ನು ಹೊಂದಿವೆ ಆದ್ದರಿಂದ n h n ಒಂದು ಪೂರ್ಣಾಂಕವಾಗಿದೆ ಇದು ಬೋರ್ ಸ್ಥಿತಿಯನ್ನು ಪುನರುತ್ಪಾದಿಸುತ್ತದೆಯೇ ಎಂದು ಮೊದಲು ನೋಡೋಣ ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವ ಹೈಡ್ರೋಜನ್ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಅನ್ನು ಬೋರ್ ಪರಿಗಣಿಸಿದ್ದರು ಆದ್ದರಿಂದ ಇದು ತ್ರಿಜ್ಯ r ನ ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುತ್ತಿದ್ದರೆ ಅದರ ವೇಗವು ಈ ದಿಕ್ಕಿನಲ್ಲಿದೆ ಆಗ m v dx ನೀಡುತ್ತದೆ ಆದ್ದರಿಂದ v dx ನಂತೆಯೇ ಇದೆ ಇದು ಸ್ಥಳಾಂತರ dx ಬಲವಾಗಿದೆ ಆದರೂ ನಾನು ವೃತ್ತಾಕಾರದ ಚಲನೆಯನ್ನು ಪರಿಗಣಿಸುತ್ತಿದ್ದೇನೆ v ಒಂದು ಸ್ಥಿರಾಂಕ m ಒಂದು ಸ್ಥಿರಾಂಕವಾಗಿರುತ್ತದೆ ಅದು ನನಗೆ 2 r ನೀಡುತ್ತದೆ ಮತ್ತು ವಿಲ್ಸನ್ ಸೊಮರ್ಫೆಲ್ಡ್ ಸ್ಥಿತಿಯ ಪ್ರಕಾರ ಇದು n h ಗೆ ಸಮನಾಗಿರಬೇಕು ಆದ್ದರಿಂದ m v r nh2π ಗೆ ಸಮನಾಗಿರುತ್ತದೆ ಅದನ್ನು ನಾನು nℏ ಎಂದು ಬರೆಯುತ್ತೇನೆ ಮತ್ತು ಇದು ನಿಖರವಾಗಿ ಬೊರ್ ಸ್ಥಿತಿ ಇದು ಬೊರ್ ಪ್ರಮಾಣೀಕರಣ ಸ್ಥಿತಿ ಆದ್ದರಿಂದ ವಿಲ್ಸನ್ ಸೊಮರ್ಫೆಲ್ಡ್ ಪರಿಮಾಣೀಕರಣ ಸ್ಥಿತಿಯು ಬೊರ್ ಪ್ರಮಾಣೀಕರಣ ಪರಿಸ್ಥಿತಿಗಳಿಗೆ ಅನುಗುಣವಾಗಿರುತ್ತದೆ ಆದ್ದರಿಂದ ಇದು ಹೈಡ್ರೋಜನ್ ಸ್ಪೆಕ್ಟ್ರಮ್ ಅನ್ನು ವಿವರಿಸುತ್ತದೆ ಇದಲ್ಲದೆ ಈಗ ನಾನು ನಿಮಗೆ ತೋರಿಸಲಿದ್ದೇನೆ ಹಾರ್ಮೋನಿಕ್ ಆಸಿಲೆಟರ್ ಶಕ್ತಿಯ ಮಟ್ಟವನ್ನು ನೀಡುತ್ತದೆ ಆದ್ದರಿಂದ ವಿಲ್ಸನ್ ಸೊಮರ್ಫೆಲ್ಡ್ ಸ್ಥಿತಿಯು ಹಾರ್ಮೋನಿಕ್ ಆಸಿಲೆಟರ್ಗೆ ಅನ್ವಯಿಸುತ್ತದೆ ಇದಕ್ಕಾಗಿ ನಾವು ಈಗಾಗಲೇ ಉತ್ತರವನ್ನು ತಿಳಿದಿದ್ದೇವೆ ಆದ್ದರಿಂದ ಹಾರ್ಮೋನಿಕ್ ಆಸಿಲೆಟರ್ ಗಾಗಿ ಶಕ್ತಿ E ಅನ್ನು 12 mv212kx2 ಎಂದು ನೀಡಲಾಗುತ್ತದೆ ಇದನ್ನು 12 mv212m2x2 ಎಂದೂ ಬರೆಯಲಾಗುತ್ತದೆ ನಾನು ಇದನ್ನು p22m12m2x2 ಎಂದು ಬರೆಯಬಹುದು ಇದು ಆವೇಗ p ±√ ನೀಡುತ್ತದೆ ಆದ್ದರಿಂದ ಕಣವು ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗುವಾಗ ಹಾರ್ಮೋನಿಕ್ ಆಸಿಲೆಟರ್ನಲ್ಲಿ ಕಣವು ಬಲಕ್ಕೆ ಹೋಗುವಾಗ ಧನಾತ್ಮಕವಾಗಿರುತ್ತದೆ ಮತ್ತು ಕಣವು ಎಡಕ್ಕೆ ಹೋಗುವಾಗ p ನಕಾರಾತ್ಮಕವಾಗಿರುತ್ತದೆ ಮತ್ತು ನಾನು ಲೆಕ್ಕಾಚಾರ ಮಾಡಲು ಬಯಸುವುದು p ಕ್ರಿಯೆಯು AApdx AApdx ರೂಪದಿಂದ ಪ್ರಾರಂಭವಾಗುವುದು ಆದ್ದರಿಂದ ಅವಿಭಾಜ್ಯ ಅದು ಈಗ ಬಲದಿಂದ ಎಡಕ್ಕೆ ಹೋಗುವಾಗ p ನಕಾರಾತ್ಮಕವಾಗಿರುತ್ತದೆ ಮತ್ತು ಬಲದಿಂದ ಎಡಕ್ಕೆ ಹೋಗುವಾಗ d x ಸಹ ಋಣಾತ್ಮಕವಾಗಿರುತ್ತದೆ ಮತ್ತು dx ಸಹ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಈ ಎರಡೂ ಪ್ರಮಾಣಗಳು ನನಗೆ ಒಂದೇ ಉತ್ತರವನ್ನು ನೀಡುತ್ತವೆ ಆದ್ದರಿಂದ ನಾನು ಇದನ್ನು 2 AApdx ಎಂದು ಬರೆಯಬಹುದು ಆದ್ದರಿಂದ ಇದನ್ನು ಮೌಲ್ಯಮಾಪನ ಮಾಡೋಣ ಇದನ್ನು ಮೌಲ್ಯಮಾಪನ ಮಾಡಿದಾಗ ನನಗೆ p √ ಸಿಗುತ್ತದೆ ಆದರೆ ಸಂಯೋಜಿಸಿದಾಗ AApdx AA2mE m22x2 dx ಆಂಪ್ಲಿಟ್ಯೂಡ್ A 12kA2 ಆಗುತ್ತದೆ ಅದು ಒಟ್ಟು ಶಕ್ತಿ 12m22A2 ಸಮಾನವಾಗಿರುತ್ತದೆ ಆದ್ದರಿಂದ ಆಂಪ್ಲಿಟ್ಯೂಡ್ A√2Em2 ಆಗಿದೆ ಆದ್ದರಿಂದ AApdx 2Em22Em22mE m22x2 dxಲೆಕ್ಕಾಚಾರ ಮಾಡಲು ಸುಲಭವಾದ ಅವಿಭಾಜ್ಯವಾಗಿದೆ AApdx 2Em22Em22mE m22x2 dx ಇದನ್ನು 2Em22Em2mω2Em2 x2dx ಎಂದು ಬರೆಯಬಹುದು x ನ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯು 2Em2ಆಗಿರುತ್ತದೆ ಹಾಗಾಗಿ m22ಹೊರತೆಗೆಯಬಹುದು x 2Em2 sinθ ಆದರೆ dx 2Em2 cos dθ ಲಿಮಿಟ್ಸ್ 2 to 2 ಆಗುತ್ತದೆ ಗೆ ಸಮವಾಗಿರುವ a ಅಥವ x ನ ವ್ಯಾಲ್ಯು 2Em2 ಆಗಿರುತ್ತದೆ 2 2 mω2Em2 cosθ2Em2 cosθ dθ ಇದನ್ನು 2 2 mω2Em2 θ dθಬರೆಯಬಹುದು ಆದ್ದರಿಂದ ಇದು AApdx 222E1cos2θ2dθ ಗೆ ಸಮಾನವಾಗಿರುತ್ತದೆ ಮತ್ತು ಅದು ನನಗೆ 2E12 ಕೊಡುತ್ತದೆ ಮತ್ತು ಕೊಸೈನ್ 2θ 2 ರಿಂದ 2 ವರೆಗೂ ಸಂಯೋಜಿಸಲ್ಪಟ್ಟಿದೆ ಎಂಬ ಉತ್ತರವನ್ನು ನೀಡುತ್ತದೆ ಆದ್ದರಿಂದ ಇದು E ಆದ್ದರಿಂದ ಈಗ ಕಾರ್ಯವು AApdx 2Eಗೆ ಸಮನಾಗಿರುತ್ತದೆ ಮತ್ತು ಇದು ವಿಲ್ಸನ್ ಸೊಮರ್ಫೆಲ್ಡ್ ಸ್ಥಿತಿಯಿಂದ n h ಗೆ ಸಮನಾಗಿರಬೇಕು ಮತ್ತು ಅದು ತಕ್ಷಣವೇ Enh2π ಅನ್ನು ನೀಡುತ್ತದೆ ಅದು nℏω ಆಗಿದ್ದು ಅದು n h ಗೆ ಸಮನಾಗಿರುತ್ತದೆ ಆದ್ದರಿಂದ ಈ ಸ್ಥಿತಿಯೊಂದಿಗೆ ನನಗೆ ಹಾರ್ಮೋನಿಕ್ ಆಸಿಲೆಟರ್ಗೆ ಉತ್ತರವು ಸಿಗುತ್ತದೆ ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ಅನ್ವಯಿಸಲು ಇದು ಸರಿಯಾದ ಸ್ಥಿತಿಯಾಗಿದೆ ನಾವು ಈಗ ಮತ್ತೊಂದು ವ್ಯವಸ್ಥೆಗಳಿಗೆ ಅನ್ವಯಿಸೋಣ ನಾನು ವಿಲ್ಸನ್ ಸೊಮರ್ಫೆಲ್ಡ್ ಅನ್ನು ಮತ್ತೆ ಬರೆಯಲು ಹೋಗುವುದಿಲ್ಲ x ದಿಕ್ಕಿನಲ್ಲಿ ಎರಡು ಕಟ್ಟುನಿಟ್ಟಿನ ಗೋಡೆಗಳ ನಡುವೆ ಚಲಿಸುವ ಕಣಕ್ಕೆ ನಾನು ಕ್ವಾಂಟಮ್ ಸ್ಥಿತಿಯನ್ನು ಹೇಳುತ್ತೇನೆ ಆದ್ದರಿಂದ ಇದು ಒಂದು ಆಯಾಮದ ಚಲನೆಯಾಗಿದೆ ಆದ್ದರಿಂದ ನಾನು ಪರಿಗಣಿಸುತ್ತಿರುವ ಸಮಸ್ಯೆ ಏನೆಂದರೆ ಎರಡು ಕಟ್ಟುನಿಟ್ಟಿನ ಗೋಡೆಗಳ ನಡುವೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವ ದ್ರವ್ಯರಾಶಿ m ನ ಕಣ ಅವುಗಳ ನಡುವಿನ ಅಂತರವು L ಆಗಿರುತ್ತದೆ ಆದ್ದರಿಂದ ಈ ಕಣವು ಏನು ಮಾಡುತ್ತದೆ ಅದು ಈ ದಾರಿಯಲ್ಲಿ ಹೋಗುತ್ತದೆ ಗೋಡೆಗೆ ಬಡಿದು ಹಿಂತಿರುಗಿ ಮತ್ತು ಅದು ಒಂದು ಸಂಪೂರ್ಣ ಚಲನೆಯಾಗಿರುತ್ತದೆ ಆದ್ದರಿಂದ ಇದಕ್ಕಾಗಿ ನಾನು ಕ್ರಿಯೆಯನ್ನು ಲೆಕ್ಕಹಾಕಲು ಹೋದರೆ ಕ್ರಿಯೆಯು 0Lpdx L0 pdx ಜೊತೆಗೆ ಆಗಿರುತ್ತದೆ ಮತ್ತು ಎರಡೂ ಒಂದೇ ಕೊಡುಗೆ ನೀಡುತ್ತವೆ ಆದ್ದರಿಂದ ನಾನು ಇದನ್ನು 20Lpdxಎಂದು ಬರೆಯಬಹುದು ಈಗ P ಎಂದರೆ ಇದು ಕಣವು ಮುಕ್ತವಾಗಿ ಚಲಿಸುತ್ತಿರುವುದರಿಂದ v 0 ಆಗಿರುತ್ತದೆ ಸಂಭಾವ್ಯ ಶಕ್ತಿಯು ಕಣದ ಶೂನ್ಯ ಸಂಭಾವ್ಯ ಶಕ್ತಿ 0 ಆಗಿರುತ್ತದೆ ಆದ್ದರಿಂದ p ಅಂದರೆ 2mE ಆದ್ದರಿಂದ ನಮ್ಮಲ್ಲಿರುವ ಕ್ರಿಯೆಯು 22mE L ಆಗಿರುತ್ತದೆ ಮತ್ತು ಕ್ವಾಂಟಮ್ ಸ್ಥಿತಿಯಿಂದ n h ಗೆ ಸಮನಾಗಿರಬೇಕು ಮತ್ತು ಇದು 22mE Lnh ಗೆ ಕಾರಣವಾಗುತ್ತದೆ ಆದ್ದರಿಂದ En2h28mL2 ಇದು En ಆಗಿದೆ ಇದು ನಿಮಗೆ ಏನು ಹೇಳುತ್ತದೆ ಎಂದರೆ ನಾನು ಈ ಕಣವನ್ನು ಗಾತ್ರದ L ನಡುವೆ ಸೀಮಿತಗೊಳಿಸಿದ ಪೆಟ್ಟಿಗೆಯಲ್ಲಿ ಹೊಂದಿದ್ದರೆ ಶಕ್ತಿಯು h28mL2 ಅಥವಾ 4h28mL2 ಅಥವಾ 9h28mL2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಶಕ್ತಿಯ ಮಟ್ಟಗಳು ಇಲ್ಲಿರುತ್ತವೆ ಇದು h28mL2 ಎಂದು ಹೇಳೋಣ ನಂತರ h28mL2 ಆಗುತ್ತದೆ ಮತ್ತು ನಂತರ ಅದು ಇನ್ನೂ ಹೆಚ್ಚಾಗುತ್ತದೆ ಇದು 9 ಪಟ್ಟು ಆಗುತ್ತದೆ ಮತ್ತು ಮುಂದಿನದು 16 ಪಟ್ಟು ಆಗುತ್ತದೆ ಮತ್ತು ಇವು ಶಕ್ತಿಯ ಮಟ್ಟಗಳಾಗಿವೆ ಎಲೆಕ್ಟ್ರಾನ್ ಒಂದು ಹಂತದಿಂದ ಇನ್ನೊಂದಕ್ಕೆ ಜಿಗಿಯುವಾಗ ಅದು ಬೊರ್ ನಿಯಮದಂತೆ ವಿಕಿರಣವನ್ನು ನೀಡುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ n ಹಂತದಿಂದ m ಮಟ್ಟಕ್ಕೆ ಜಿಗಿಯುವಾಗ ಬೆಳಕಿನ ಆವರ್ತನವನ್ನು hνನೀಡುತ್ತದೆ ಮತ್ತು ಅದು ಅನುಗುಣವಾದ ಬಣ್ಣವನ್ನು ಲೆಕ್ಕಹಾಕಬಹುದು ಆದ್ದರಿಂದ ಈ ರೀತಿಯು ವಿಲ್ಸನ್ ಸೊಮರ್ಫೆಲ್ಡ್ ಪರಿಮಾಣೀಕರಣದ ಸ್ಥಿತಿಯ ಪರಿಚಯವನ್ನು ಮುಕ್ತಾಯಗೊಳಿಸುತ್ತದೆ ಇದನ್ನು ಒಂದು ಆಯಾಮಕ್ಕೆ ಅನ್ವಯಿಸಲಾಗಿದೆ ಈಗ ಮುಂದಿನ ಎರಡು ಉಪನ್ಯಾಸಗಳಲ್ಲಿ ನಾನು ಅದನ್ನು 2D ಮತ್ತು 3D ಆಯಾಮಗಳಿಗೆ ಸಾಮಾನ್ಯೀಕರಿಸುತ್ತೇನೆ ನಾನು ಅದನ್ನು ಕೂಲಂಬ್ ಸಂಭಾವ್ಯತೆಯಂತಹ ಕೇಂದ್ರ ಸಂಭಾವ್ಯತೆಗಾಗಿ ಪರಿಗಣಿಸಿದಾಗ ಅದು ಪರಮಾಣು ಮಟ್ಟಗಳಿಗೆ ಉತ್ತರವನ್ನು ನೀಡುತ್ತದೆ ಮತ್ತು ಅದು ಕ್ವಾಂಟಮ್ ಸಂಖ್ಯೆಗಳು ಎಂಬ ವಿಷಯವನ್ನು ಪರಿಚಯಿಸುತ್ತದೆ ಆದ್ದರಿಂದ ಮುಂಬರುವ ಉಪನ್ಯಾಸಗಳಲ್ಲಿ ನಾವು ಅದನ್ನು ನೋಡುತ್ತೇವೆ